ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಐ ಐ ಟಿ ಕಾನ್ಪುರದ ಎನ್ಪಿಟಿಇಎಲ್ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು 6ನೇ ವಾರ ನಾವು ಮಾಡ್ಯೂಲ್ ಆರರಲ್ಲಿದ್ದೇವೆ ಮತ್ತು ಇದು ಉಪನ್ಯಾಸ ಸಂಖ್ಯೆ 33 ಆಗಿದೆ ನಿಮಗೆ ತಿಳಿದಿರುವಂತೆ ಈ ವಾರದಲ್ಲಿ ನಾನು ಸಂವಹನ ಕೌಶಲ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಿದ್ದೇನೆ ಮತ್ತು ಕೊನೆಯ ಉಪನ್ಯಾಸದಲ್ಲಿ ಸಂವಹನಕ್ಕೆ ಇರುವ ಅಡೆತಡೆಗಳ ಬಗ್ಗೆ ನಿಮಗೆ ಪರಿಚಯಿಸಲು ಪ್ರಾರಂಭಿಸಿದೆ ಮತ್ತು ಈ ಉಪನ್ಯಾಸದಲ್ಲಿ ನಾನು ಅಂತರ್ವ್ಯಕ್ತೀಯ ವಹಿವಾಟುಗಳ ಮೇಲೆ ಗಮನ ಕೇಂದ್ರೀಕರಿಸಿ ಸಂವಹನಕ್ಕೆ ಇರುವ ಅಡೆತಡೆಗಳೊಂದಿಗೆ ಮುಂದುವರಿಯಲಿದ್ದೇನೆ ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದನ್ನು ತ್ವರಿತವಾಗಿ ನೋಡೋಣ ಹಿಂದಿನ ಉಪನ್ಯಾಸವು ಸಂವಹನದ ಅಡೆತಡೆಗಳು ನೀವು ಅರ್ಥಮಾಡಿಕೊಂಡಂತೆ ಅಡೆತಡೆಗಳು ಅಥವಾ ಯಾವುದೇ ಉತ್ತಮ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು ದೈಹಿಕ ಮಾನಸಿಕ ಭಾವನಾತ್ಮಕ ಮಾನಸಿಕವಾಗಬಹುದಾದ ಯಾವುದೇ ರೀತಿಯ ಅಡೆತಡೆಗಳೊಂದಿಗೆ ಪ್ರಾರಂಭವಾಯಿತು ಅವು ಬ್ಲಾಕ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನಂತರ ಅವು ಸಂವಹನದ ವೈಫಲ್ಯಕ್ಕೆ ಕಾರಣವಾಗುತ್ತವೆ ಅಥವಾ ಅದು ತಪ್ಪು ಸಂವಹನಕ್ಕೆ ಕಾರಣವಾಗಬಹುದು ಮುಂದಿನ ಉಪನ್ಯಾಸದಲ್ಲಿ ನಾವು ತಪ್ಪು ಸಂವಹನವನ್ನು ನೋಡಲಿದ್ದೇವೆ ಆದರೆ ಈಗ ಅದು ಸಂವಹನದ ವೈಫಲ್ಯಕ್ಕೆ ಕಾರಣವಾಗಬಹುದು ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಕಳುಹಿಸುವವರ ಸ್ವೀಕರಿಸುವವರ ವ್ಯಕ್ತಿತ್ವದಿಂದ ಉಂಟಾಗುವ ಅಡೆತಡೆಗಳನ್ನು ನಾವು ನಿರ್ದಿಷ್ಟವಾಗಿ ನೋಡಿದ್ದೇವೆ ತದನಂತರ ಆ ಅಡೆತಡೆಗಳು ಹೇಗೆ ಉದ್ಭವಿಸಬಹುದು ಯಾವ ಹಂತಗಳಲ್ಲಿ ನಾವು ಎನ್ಕೋಡಿಂಗ್ ಡಿಕೋಡಿಂಗ್ ಮಟ್ಟದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆವು ಜನರು ಅದನ್ನು ವಿವಿಧ ಹಂತಗಳಲ್ಲಿ ಅರ್ಥಮಾಡಿಕೊಳ್ಳಬಹುದು ಎಂದು ನಾನು ಚರ್ಚಿಸಿದೆ ಭಾಷೆಯೂ ಸಹ ಒಂದು ಸಾಮಾನ್ಯ ಚೌಕಟ್ಟನ್ನು ಹೊಂದಿರಬೇಕು ಸಾಮಾನ್ಯ ಜನರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಬಹುದು ಆದರೆ ನೀವು ಅದನ್ನು ವಿವಿಧ ಜನರ ಗುಂಪು ವಿಜ್ಞಾನಿಗಳು ಅಥವಾ ಬೇಹುಗಾರಿಕೆಯಲ್ಲಿ ತೊಡಗಿರುವ ಜನರ ಬಳಿಗೆ ಕೊಂಡೊಯ್ದರೆ ಅರ್ಥವು ಬದಲಾಗಬಹುದು ಕಳುಹಿಸುವವರು ಅವನ ಅಥವಾ ಅವಳ ಉದ್ದೇಶದ ಬಗ್ಗೆ ಸ್ಪಷ್ಟವಾಗಿಲ್ಲದಿದ್ದರೆ ಅಥವಾ ಭಾಷೆಯ ಅನುಚಿತ ಬಳಕೆಯನ್ನು ಬಳಸಿದರೆ ಸಹ ತಡೆಗೋಡೆ ಕಾರಣವಾಗಬಹುದು ಸ್ವೀಕರಿಸುವವರಿಗೆ ಸಂಬಂಧಿಸಿದಂತೆ ಅದೇ ವಿಷಯ ಸಂಭವಿಸಬಹುದು ನಾನು ನಿಮಗೆ ಶಿಕ್ಷಕ ವಿದ್ಯಾರ್ಥಿಯ ಉದಾಹರಣೆಯನ್ನು ನೀಡಿದ್ದೇನೆ ಅಲ್ಲಿ ಶಿಕ್ಷಕರು ಇರಾಕ್ನ ದುಷ್ಪರಿಣಾಮಗಳನ್ನು ವಿವರಿಸಲು ಬಯಸಿದ್ದರು ಇರಾಕ್ನ ನಕಾರಾತ್ಮಕ ಪರಿಣಾಮಗಳು ಮತ್ತು ವಿದ್ಯಾರ್ಥಿ ಅದನ್ನು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ತೆಗೆದುಕೊಂಡರು ಏಕೆಂದರೆ ಅವರಿಗೆ ಸಂದೇಶವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮತ್ತು ವ್ಯಾಖ್ಯಾನಿಸಲು ಸಾಧ್ಯವಾಗಲಿಲ್ಲ ಸಮುದಾಯದ ಅಡೆತಡೆಗಳು ಸಾಮಾನ್ಯವಾಗಿ ಮಾನಸಿಕ ಸ್ವರೂಪದ್ದಾಗಿರುತ್ತವೆ ಜನರು ಸಂವಹನದಲ್ಲಿನ ಸಾಮಾನ್ಯತೆಯನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಹಿನ್ನೆಲೆಗಳಲ್ಲಿನ ವ್ಯತ್ಯಾಸವನ್ನು ಕಡೆಗಣಿಸಲಾಗುತ್ತದೆ ಗ್ರಹಿಕೆಯಲ್ಲಿನ ವ್ಯತ್ಯಾಸ ಮತ್ತು ಅಡೆತಡೆಗಳನ್ನು ಉಂಟುಮಾಡುವ ಅಂಶಗಳನ್ನು ಕೊನೆಯ ಉಪನ್ಯಾಸದಲ್ಲಿ ಚರ್ಚಿಸಲಾಗಿದೆ ಮತ್ತು ಮುಕ್ತಾಯಗೊಳಿಸುವಾಗ ನಾನು ನಿಮ್ಮೊಂದಿಗೆ ಪರಾನುಭೂತಿಯ ಬಳಕೆಗೆ ನಿರ್ದಿಷ್ಟ ಒತ್ತು ನೀಡುವ ಮೂಲಕ ಹೊರಬರುವ ಕಾರ್ಯತಂತ್ರಗಳ ಬಗ್ಗೆಯೂ ಮಾತನಾಡಿದ್ದೇನೆ ಈಗ ಇದರಲ್ಲಿ ನಾವು ಅಂತರ್ವ್ಯಕ್ತೀಯ ವಹಿವಾಟುಗಳಿಗೆ ಇರುವ ಅಡೆತಡೆಗಳ ಮೇಲೆ ಹೆಚ್ಚು ಗಮನ ಹರಿಸೋಣ ಒಂದು ಸರಳ ಉದಾಹರಣೆಯನ್ನು ನೀಡುತ್ತೇನೆ ಒಬ್ಬ ವಿದ್ಯಾರ್ಥಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉತ್ತಮ ಅವಕಾಶ ಸಿಕ್ಕಿತು ಮತ್ತು ಅವಳು ಮೊದಲ ದಿನವೇ ಬಂದಿಳಿದಳು ನಂತರ ತುಂಬಾ ಸಂತೋಷವಾಗಿದ್ದಳು ಅವಳು ಬಾಸ್ ಅನ್ನು ಮೆಚ್ಚಿಸಲು ಬಯಸಿದ್ದಳು ಅವಳು ಮತ್ತೆ ಮತ್ತೆ ಬಾಸ್ನ ಬಳಿಗೆ ಹೋಗಿ ಅವಳು ಸ್ವಲ್ಪ ಕೆಲಸ ಮಾಡಬಹುದೇ ಎಂದು ಕೇಳಿದಳು ಮತ್ತು ಬಾಸ್ ಹೇಳಿದರು ಶಾಂತವಾಗಿರಿ ಯಾವುದೇ ಸಮಸ್ಯೆ ಇಲ್ಲ ಕೆಲಸವಿದ್ದರೆ ನಾನು ನಿಮ್ಮನ್ನು ಕರೆಯುತ್ತೇನೆ ನಂತರ ಮಧ್ಯಾಹ್ನ ಅವನು ಅವಳನ್ನು ಕರೆದನು ಮತ್ತು ನಂತರ ಅವರು ಬಹಳ ಕಾರ್ಯನಿರತ ಸಭೆಯಲ್ಲಿದ್ದರು ಮತ್ತು ಇತರ ಅನೇಕ ಕಂಪನಿಗಳ ಜನರು ಬಂದಿದ್ದಾರೆ ಅವನು ಜನರೊಂದಿಗೆ ಚರ್ಚಿಸುವಲ್ಲಿ ಸಂಪೂರ್ಣವಾಗಿ ಮುಳುಗಿಹೋದನು ಅವನು ತನಗಾಗಿ ಒಂದು ಡಾಕ್ಯುಮೆಂಟ್ ಅನ್ನು ಬರ್ನ್ ಮಾಡಬಹುದೇ ಎಂದು ಅವಳನ್ನು ಕೇಳಿದನು ಅವನು ಅದನ್ನು ನನಗಾಗಿ ಬರ್ನ್ ಮಾಡಬಹುದೇ ಎಂದು ಕೇಳಿದನು ಮತ್ತು ನಂತರ ಅವನು ಆ ಡಾಕ್ಯುಮೆಂಟ್ ಅನ್ನು ಅವಳಿಗೆ ನೀಡಿದನು ಅವಳು ಡಾಕ್ಯುಮೆಂಟ್ ತೆಗೆದುಕೊಂಡಳು ಸುಟ್ಟುಹಾಕಿದಳು ನಂತರ ಕೋಪಗೊಂಡ ಬಾಸ್ ಅವಳನ್ನು ಕರೆದು ಏನಾಯಿತು ಎಂದು ಕೇಳಿದರು ನಾನು ಅದನ್ನು ಸುಟ್ಟುಬಿಟ್ಟಿದ್ದೇನೆ ಸರ್ ಎಂದು ಹೇಳಿದಳು ಈಗ ಇಲ್ಲಿ ಬರ್ನಿಂಗ್ ಸೀರೀಸ್ ಬರ್ನಿಂಗ್ ಡಿ ವಿ ಡಿ ಬಳಸುವ ರೀತಿಯಲ್ಲಿಯೇ ಕಚೇರಿಯ ಪರಿಭಾಷೆಯಲ್ಲಿ ವಿಭಿನ್ನವಾದದ್ದು ಎಂದರ್ಥ ಇದರರ್ಥ ವಾಸ್ತವವಾಗಿ ಫೋಟೊಕಾಪಿಯನ್ನು ಮಾಡುವುದು ಎಂದರ್ಥ ಇದರ ಪ್ರತಿಕೃತಿಯನ್ನು ಮಾಡುವುದು ಈಗ ಬಾಸ್ ತುಂಬಾ ಕೋಪಗೊಂಡರು ಎಂದು ಹೇಳಬೇಕಾಗಿಲ್ಲ ಏಕೆಂದರೆ ಅದು ಸುಮಾರು 50 ವರ್ಷಗಳಿಂದ ಸಂರಕ್ಷಿಸುತ್ತಿದ್ದ ದಾಖಲೆಯಾಗಿತ್ತು ಮತ್ತು ಅವರು ಅವಳನ್ನು ನಂಬಿದ್ದರು ಮತ್ತು ಒಂದೇ ಕ್ಷಣದಲ್ಲಿ ಕಂಪನಿ ನಿರ್ಮಿಸಿದ ಸದ್ಭಾವನೆಯನ್ನು ಸಂಪೂರ್ಣವಾಗಿ ನಾಶವಾಯಿತು ಅವಳು ಸೇರಿದ ಮೊದಲ ದಿನವೇ ಅವಳನ್ನು ಕೆಲಸದಿಂದ ಹೊರಹಾಕಲಾಯಿತು ಈಗ ಬಳಸಿದ ಮತ್ತು ಅವಳ ಸೀಮಿತ ಉಲ್ಲೇಖದ ಚೌಕಟ್ಟಿನ ಕಾರಣದಿಂದಾಗಿ ಅವಳಿಗೆ ಅರ್ಥವಾಗದ ಆ ಮಾತಿಗೆ ಸಂಬಂಧಿಸಿದಂತೆ ಜ್ಞಾನದ ಒಂದು ಸಣ್ಣ ಕೊರತೆಯಿಂದಾಗಿ ತೊಂದರೆ ಆಯಿತು ನೀವು ಅಂತರ್ವ್ಯಕ್ತೀಯ ವಹಿವಾಟುಗಳಿಗೆ ಸಂಬಂಧಿಸಿದ ಅಡೆತಡೆಗಳ ಕೆಲವು ಇತರ ಅಂಶಗಳ ಬಗ್ಗೆಯೂ ವಿಶೇಷವಾಗಿ ಭಾವನಾತ್ಮಕ ಹಸ್ತಕ್ಷೇಪದ ಬಗ್ಗೆಯೂ ತಿಳಿದುಕೊಳ್ಳಬೇಕು ಹೆಚ್ಚಿನ ಸಮಯಗಳಲ್ಲಿ ಅಂತರ್ವ್ಯಕ್ತೀಯ ವಹಿವಾಟುಗಳಲ್ಲಿ ಭಾವನೆಗಳು ಪ್ರಮುಖ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತವೆ ಯಾರಾದರೂ ಏನನ್ನಾದರೂ ಸ್ವೀಕರಿಸಲು ಸಿದ್ಧರಿಲ್ಲ ಮತ್ತು ನಂತರ ನೀವು ಹೋಗಿ ಆ ವ್ಯಕ್ತಿಗೆ ಕನಿಷ್ಠ ಆಸಕ್ತಿಯಿರುವ ವಿಷಯದ ಬಗ್ಗೆ ಮಾತನಾಡುತ್ತೀರಿ ಇದು ಭಾವನಾತ್ಮಕ ತಡೆಗೋಡೆಯನ್ನು ಸೃಷ್ಟಿಸಬಹುದು ತೀವ್ರವಾದ ಭಾವನೆಯ ಪ್ರದರ್ಶನವೂ ಸಹ ಸಂದೇಶವನ್ನು ವಿರೂಪಗೊಳಿಸುವ ಸಾಧ್ಯತೆಯಿದೆ ಅದು ಸಕಾರಾತ್ಮಕವಾದ ಪ್ರೀತಿಯಾಗಿರಬಹುದು ಆದರೆ ಅದು ದ್ವೇಷ ಅಸೂಯೆ ಕೋಪ ಸಂತೋಷ ದುಃಖವಾಗಿರಬಹುದು ಈಗ ಕೆಲವು ತೆರೆದ ಭಾವನಾತ್ಮಕ ಸನ್ನೆಗಳನ್ನು ಸಾಂಸ್ಕೃತಿಕವಾಗಿ ನೀಡಲಾಗುತ್ತದೆ ಉದಾಹರಣೆಗೆ ಬೆಚ್ಚಗಾಗಲು ಕೈಕುಲುಕಲು ಅಥವಾ ಕೇವಲ ನಗುತ್ತಾ ನಮಸ್ತೆ ಹೇಳಲು ಯಾರನ್ನಾದರೂ ತಬ್ಬಿಕೊಳ್ಳುವುದು ಆದರೆ ನಕಾರಾತ್ಮಕ ಭಾವನೆಗಳು ನೀವು ಅವುಗಳನ್ನು ಎಲ್ಲಿ ಪಡೆಯುತ್ತೀರಿ ಎಂಬುದನ್ನು ಲೆಕ್ಕಿಸದೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಭಯ ಆತಂಕ ತಪ್ಪು ತಿಳುವಳಿಕೆಗೆ ಕಾರಣವಾಗುವ ತಪ್ಪು ತಿಳುವಳಿಕೆ ಕೋಪ ಕಹಿ ದ್ವೇಷ ಅಸೂಯೆ ಅನುಮಾನ ಅಪನಂಬಿಕೆ ದುಃಖ ಆತಂಕ ಕಡಿಮೆ ಆತ್ಮಗೌರವದಂತಹ ಕೆಲವು ನಕಾರಾತ್ಮಕ ಭಾವನೆಗಳು ಸಹ ಒಂದು ಅಡಚಣೆಯಾಗಿ ಯಾತನೆ ಒತ್ತಡವಾಗಿ ಕಾರ್ಯನಿರ್ವಹಿಸುತ್ತವೆ ತದನಂತರ ಆಯಾಸದ ವಿಷಯದಲ್ಲಿ ಅಂದರೆ ಯಾರಾದರೂ ಅತಿಯಾಗಿ ಕೆಲಸ ಮಾಡಿದರೆ ಆ ವ್ಯಕ್ತಿಯು ತನ್ನ ಮುಂದಿರುವ ಸಂವಹನಕ್ಕೆ ಭಾವನಾತ್ಮಕವಾಗಿ ಬದ್ಧನಾಗಲು ಸಾಧ್ಯವಾಗುವುದಿಲ್ಲ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ಅಂಶಗಳಿಗಿಂತ ಹೆಚ್ಚಾಗಿ ಹಸ್ತಕ್ಷೇಪ ಮಾಡುತ್ತವೆ ನೀವು ಸಾಮಾನ್ಯವಾಗಿ ಸಕಾರಾತ್ಮಕ ಭಾವನೆಗಳ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಅವು ನಕಾರಾತ್ಮಕ ಭಾವನೆಗಳಂತೆ ಹಾನಿಕಾರಕವಲ್ಲ ಉದಾಹರಣೆಗೆ ಯಾರಾದರೂ ಪ್ರಾಬಲ್ಯದ ಮನೋಭಾವದೊಂದಿಗೆ ಹೋದರೆ ಅದು ಇನ್ನೊಂದು ಬದಿಯಲ್ಲಿರುವ ವ್ಯಕ್ತಿಯನ್ನು ರಕ್ಷಣಾತ್ಮಕವಾಗಿಸುತ್ತದೆ ಇನ್ನೊಬ್ಬ ವ್ಯಕ್ತಿಯು ಸಂದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ನಿರ್ಲಕ್ಷಿಸುವ ಅಥವಾ ಅತಿಯಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆಯಿದೆ ಆ ವ್ಯಕ್ತಿಯು ರಕ್ಷಣಾತ್ಮಕನಾಗುತ್ತಾನೆ ಮತ್ತು ಅವನು ನನ್ನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಭಾವಿಸುತ್ತಾನೆ ಅವನು ದಬ್ಬಾಳಿಕೆಯ ರೀತಿಯ ಪರಿಸ್ಥಿತಿಯಲ್ಲಿದ್ದಾನೆ ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕು ಇದರಿಂದಾಗಿ ಅದು ಮತ್ತೆ ಸಂವಹನದಲ್ಲಿ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಂತರ ಬಳಸಲಾಗುವ ಭಾಷೆಯು ಪ್ರಮುಖ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾಷೆಯ ಬಗ್ಗೆ ತಮಾಷೆಯ ವಿಷಯವಾಗಿದೆ ನಾವು ಭಾಷೆಯ ಆಟಗಳನ್ನು ಆಡುವ ಎಲ್ಲಾ ಸಮಯದಲ್ಲೂ ನಿಮಗೆ ತಿಳಿದಿದೆ ಮತ್ತು ನಂತರ ನಾವು ವಿಷಯಗಳನ್ನು ನೇರವಾಗಿ ಹೇಳುವುದಿಲ್ಲ ಜನರು ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದನ್ನು ಸಹ ನಾವು ಬಯಸುವುದಿಲ್ಲ ಸಂವಹನವು ಬಹಳಷ್ಟು ಊಹೆಗಳು ಮತ್ತು ಊಹೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಆಗಾಗ್ಗೆ ಸೀಮಿತ ಚೌಕಟ್ಟಿನೊಂದಿಗೆ ಅರ್ಥಗಳನ್ನು ಹಂಚಿಕೊಳ್ಳುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ಇನ್ನೂ ನಾವು ಎರಡು ಅರ್ಥಗಳನ್ನು ಹೊಂದಿರುವ ಪದಗಳನ್ನು ಬಳಸುವುದನ್ನು ಆನಂದಿಸುತ್ತೇವೆ ಕೆಲವೊಮ್ಮೆ ಒಂದೇ ಅಕ್ಷರಗಳು ಇರುತ್ತವೆ ಆದರೆ ಉಚ್ಚಾರಣೆ ಮತ್ತು ಅರ್ಥವು ವಿಭಿನ್ನವಾಗಿರುತ್ತವೆ ಏಕೆಂದರೆ ಅವು ವ್ಯಾಕರಣದ ದೃಷ್ಟಿಯಿಂದ ವಿಭಿನ್ನ ವರ್ಗಗಳಾಗಿರಬಹುದು ಕ್ರಿಯಾಪದ ಮತ್ತು ನಾಮಪದಗಳಾಗಿರಬಹುದು ಕೆಲವೊಮ್ಮೆ ನಿಮಗೆ ವ್ಯಾಕರಣದ ವರ್ಗ ಪರಿಸ್ಥಿತಿ ಪದವನ್ನು ಬಳಸಿದ ಸ್ಥಳ ಅದನ್ನು ಮತ್ತೆ ಉಚ್ಚರಿಸುವ ವಿಧಾನ ಅರ್ಥವಾಗದಿದ್ದರೆ ನಿಮಗೆ ಏನು ಹೇಳಲಾಗುತ್ತಿದೆ ಎಂಬುದನ್ನು ನೀವು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ಕೆಲವು ಉದಾಹರಣೆಗಳನ್ನು ನೋಡಿ ಅಲ್ಲಿ ಒಂದೇ ಪದವನ್ನು ವಿಭಿನ್ನ ಉಚ್ಚಾರಣೆಗಳು ಮತ್ತು ವಿಭಿನ್ನ ಅರ್ಥಗಳೊಂದಿಗೆ ಬಳಸಬಹುದು ಬ್ಯಾಂಡೇಜ್ ಸುತ್ತಿದೆ ಗಾಯದ ಸುತ್ತಲೂ ಸುತ್ತಿದೆ ಮತ್ತೊಂದು ಕುತೂಹಲಕಾರಿ ಉದಾಹರಣೆಯೆಂದರೆ ನಾವು ಪೀಠೋಪಕರಣಗಳನ್ನು ಹೊಳಪು ಮಾಡಬೇಕು ನೀವು ಹೊಳಪು ನೀಡುತ್ತೀರಿ ಆದರೆ ಪೋಲಿಷ್ ಜನರಿಂದ ಪೋಲೆಂಡ್ನಿಂದ ಬಂದ ಪೀಠೋಪಕರಣಗಳನ್ನು ಹೊಳಪು ಮಾಡಬೇಕು ಪ್ರಸ್ತುತ ಕ್ಷಣದಂತಹ ಸಮಯವಿಲ್ಲವಾದ್ದರಿಂದ ಉಡುಗೊರೆಯನ್ನು ನೀಡಲು ಇದು ಸಮಯ ಎಂದು ಅವರು ಭಾವಿಸಿದರು ಮೂರನೇ ಉಡುಗೊರೆಯು ಉಡುಗೊರೆಯಾಗಿದೆ ಮೊದಲನೆಯದು ಪ್ರಸ್ತುತ ಸಮಯವನ್ನು ಸೂಚಿಸುತ್ತದೆ ಎರಡನೆಯದು ನೀಡುವ ಕ್ರಿಯೆ ಮತ್ತು ಮೂರನೆಯದು ಉಡುಗೊರೆಯನ್ನು ಸೂಚಿಸುತ್ತದೆ ಒಂದೇ ಪದವು ಒಂದೇ ಕಾಗುಣಿತವನ್ನು ಪ್ರಸ್ತುತಪಡಿಸುವುದನ್ನು ನೀವು ನೋಡಬಹುದು ಆದರೆ ಅದು ಮೂರು ವಿಭಿನ್ನ ಅರ್ಥಗಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೊನೆಯ ಉದಾಹರಣೆ ತಮಾಷೆಯಾಗಿದೆ ನಾನು ಕಳೆದ ಸಂಜೆ ಕಳೆದಿದ್ದೇನೆ ಮುಂದಿನದು ಅದೇ ಕಾಗುಣಿತ ಆದರೆ ಅದು ಸಂಜೆಯಲ್ಲ ಸಂಜೆಯಾಗಿದೆ ಸಹ ಎಂಬ ಪದದಿಂದ ನೀವು ಏನನ್ನಾದರೂ ಔಟ್ ಮಾಡಿದಾಗ ನೀವು ಅದನ್ನು ಸುಗಮಗೊಳಿಸಲು ಪ್ರಯತ್ನಿಸುತ್ತೀರಿ ಪ್ರನೀವು ಅದನ್ನು ಚಪ್ಪಟೆ ಮಾಡಲು ಪ್ರಯತ್ನಿಸುತ್ತೀರಿ ನೀವು ಅಸಮವಾಗಿರುವ ಕೆಲವು ವಸ್ತುಗಳನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ನೀವು ನೇರಗೊಳಿಸುತ್ತೀರಿ ನಾನು ಕಳೆದ ಸಂಜೆ ಕೊಳಕಿನ ರಾಶಿಯಲ್ಲಿ ಕಳೆದಿದ್ದೇನೆ ಜನರು ಅದನ್ನು ಬೇರೆ ಅರ್ಥದಲ್ಲಿ ಬಳಸುತ್ತಿದ್ದರೆ ಭಾಷೆಯು ಸಹ ಈ ಸಮಸ್ಯೆಯನ್ನು ಉಂಟುಮಾಡಬಹುದು ಈ ಕೆಲವು ಸಮಸ್ಯೆಗಳನ್ನು ನಾವು ಹೇಗೆ ನಿವಾರಿಸಬಹುದು ಉದಾಹರಣೆಗೆ ದೂರವಾಣಿಯಲ್ಲಿ ನಾವು ಸಂಘರ್ಷವನ್ನು ಪರಿಹರಿಸುವಾಗ ನೀವು ಧ್ವನಿಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಕಳುಹಿಸುವವರು ಕಾಳಜಿಯನ್ನು ತೋರಿಸಬೇಕು ಸ್ವೀಕರಿಸುವವರ ದೃಷ್ಟಿಯಲ್ಲಿ ವಿಶ್ವಾಸಾರ್ಹತೆಯನ್ನು ಸ್ಥಾಪಿಸಬೇಕು ಮತ್ತು ಇದನ್ನು ಸ್ಥಿರವಾದ ಮತ್ತು ಊಹಿಸಬಹುದಾದ ನಡವಳಿಕೆಯ ಮೂಲಕ ಮಾತ್ರ ಮಾಡಬಹುದು ಸಂವಹನದಲ್ಲಿ ವಿಶ್ವಾಸ ಗಳಿಸಬೇಕು ತದನಂತರ ಜನರು ನಿಮ್ಮನ್ನು ನಂಬುತ್ತಾರೆ ಉದಾಹರಣೆಗೆ ನೀವು ಉನ್ನತ ಅಧಿಕಾರಿಯಾಗಿದ್ದರೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಏನನ್ನಾದರೂ ಪರಿಚಯಿಸಲು ಬಯಸಿದರೆ ಮತ್ತು ನೀವು ಇದನ್ನು ಪರಿಚಯಿಸುತ್ತಿದ್ದೀರಿ ಎಂದು ಜನರು ಹೆದರುತ್ತಾರೆ ಇದು ಹೊಸ ಯಂತ್ರ ಎಂದು ಹೇಳೋಣ ಅಥವಾ ನಿಮ್ಮ ಇಡೀ ಕಚೇರಿಯು ಸ್ವಯಂಚಾಲಿತವಾಗಿರುತ್ತದೆ ಎಂದು ನೀವು ಹೇಳುತ್ತಿದ್ದೀರಿ ಮತ್ತು ಒಂದು ವಾರದೊಳಗೆ ಕಂಪ್ಯೂಟರ್ಗಳ ಮೂಲಕ ಮಾತ್ರ ಬಳಸಬೇಕು ಈಗ ಜನರು ಬದಲಾವಣೆಯ ಭಯವನ್ನು ಹೊಂದಿರುತ್ತಾರೆ ಪ್ರತಿರೋಧಿಸುತ್ತಾರೆ ಈಗ ನೀವು ಅದನ್ನು ಶಿಕ್ಷಣ ಮತ್ತು ಪರಿಚಯದ ಮೂಲಕ ಮಾತ್ರ ತೆಗೆದುಹಾಕಬಹುದು ನೀವು ಅವರಿಗೆ ಶಿಕ್ಷಣ ನೀಡಬೇಕು ತರಬೇತಿ ಕೋರ್ಸ್ಗಳನ್ನು ನೀಡಬೇಕು ಪರಿಚಿತಗೊಳಿಸಬೇಕು ತಂತ್ರಜ್ಞಾನವು ಉತ್ತಮವಾಗಿದೆ ಅದು ನನಗೆ ಸಹಾಯ ಮಾಡುತ್ತದೆ ನಂತರ ನೀವು ಅವರಿಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ ಅಂತೆಯೇ ತಪ್ಪು ಸಮಯವು ಪರಸ್ಪರ ವಹಿವಾಟುಗಳಿಗೆ ಅತ್ಯಂತ ಕೆಟ್ಟ ತಡೆಗೋಡೆಯಾಗಬಹುದು ಒಬ್ಬರು ಅತ್ಯುತ್ತಮ ಮಾನಸಿಕ ಕ್ಷಣವನ್ನು ಆಯ್ಕೆ ಮಾಡಬೇಕು ಈಗ ಕೆಲಸಗಾರನು ಸಂಬಳ ಹೆಚ್ಚಳವನ್ನು ಕೇಳಲು ಬಯಸುತ್ತಾನೆ ಬಾಸ್ ಈಗಾಗಲೇ ಸಾವಿರಾರು ರೂಪಾಯಿಗಳನ್ನು ಕಳೆದುಕೊಂಡಿದ್ದಾನೆ ಮತ್ತು ನಂತರ ಅವನು ತುಂಬಾ ದುಃಖಿತನಾಗಿದ್ದಾನೆ ಅವನು ಸಾಕಷ್ಟು ಹಣವನ್ನು ಕಳೆದುಕೊಂಡನು ಮತ್ತು ನಂತರ ಈ ವ್ಯಕ್ತಿಯು ಒಳಗೆ ಹೋಗುತ್ತಾನೆ ಮತ್ತು ನಂತರ ಅವನು ಬಡ್ತಿ ಮತ್ತು ಸ್ವಲ್ಪ ಹೆಚ್ಚಳವನ್ನು ಕೇಳುತ್ತಾನೆ ನಿಸ್ಸಂಶಯವಾಗಿ ಬಾಸ್ ಕೋಪಗೊಳ್ಳುವ ಸಾಧ್ಯತೆಯಿದೆ ಆದರೆ ಅದೇ ಬಾಸ್ ವ್ಯಾಪಾರ ಯಶಸ್ವಿಯಾಯಿತು ಮತ್ತು ನಂತರ ಅವನು ಸಾಕಷ್ಟು ಹಣವನ್ನು ಗಳಿಸಿದನು ನಂತರ ಅವನು ತುಂಬಾ ಸಂತೋಷವಾಗಿರುತ್ತಾನೆ ಮತ್ತು ಆ ಸಮಯದಲ್ಲಿ ಈ ವ್ಯಕ್ತಿಯು ಪ್ರವೇಶಿಸಿ ಸರ್ ಎಂದು ಹೇಳುತ್ತಾನೆ ಮತ್ತು ನಂತರ ಅವನು ಏನು ಎಂದು ಕೇಳುತ್ತಾನೆ ಮತ್ತು ನಂತರ ಬಾಸ್ ಸ್ವತಃ ನೀವು ಈ ಯೋಜನೆಯಲ್ಲಿ ನನಗೆ ಸಹಾಯ ಮಾಡಿದ್ದೀರಿ ಎಂದು ನಾನು ತುಂಬಾ ಸಂತೋಷವಾಗಿದ್ದೇನೆ ಮತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಎಂದು ಪ್ರಶಂಸಿಸುತ್ತಾನೆ ನಿಮಗೆ ಏನು ಬೇಕು ಮತ್ತು ನಂತರ ಆ ವ್ಯಕ್ತಿಯು ನನಗೆ ಒಂದು ರಜೆಯ ಅಗತ್ಯವಿದೆ ಎಂದು ಹೇಳುತ್ತಾನೆ ಮತ್ತು ನಂತರ ನೀವು ಅದನ್ನು ಪರಿಗಣಿಸಬಹುದಾದರೆ ನಾನು ವೇತನ ಹೆಚ್ಚಳ ಮತ್ತು ಬಡ್ತಿಗಾಗಿ ಅರ್ಜಿ ಸಲ್ಲಿಸಿದ್ದೇನೆ ಬಾಸ್ ಸರಿ ಎಂದು ಹೇಳುತ್ತಾರೆ ನೀವು ರಜಾದಿನವನ್ನು ಆನಂದಿಸಬಹುದು ಆದ್ದರಿಂದ ಸರಿಯಾದ ಸಮಯವನ್ನು ಆಯ್ಕೆ ಮಾಡುವುದು ಅತ್ಯುತ್ತಮ ಮಾನಸಿಕ ಕ್ಷಣದ ಆಯ್ಕೆಯೂ ಸಹ ಬಹಳ ಮುಖ್ಯವಾಗಿದೆ ನನಗೆ ಒಂದು ಚಲನಚಿತ್ರ ನೆನಪಿದೆ ಅದರಲ್ಲಿ ನಾಯಕನು ಸಾಕಷ್ಟು ಕಣ್ಣಿನ ಸಂಪರ್ಕದ ನಂತರ ನಾಯಕಿಗೆ ಪ್ರಸ್ತಾಪಿಸುತ್ತಾನೆ ನಂತರ ನಗುತ್ತಾನೆ ಮತ್ತು ಅವಳು ನಿಜವಾಗಿಯೂ ತನ್ನಲ್ಲಿ ಆಸಕ್ತಿ ಹೊಂದಿದ್ದಾಳೆ ಎಂದು ನಂತರ ಅವನು ಕಾರ್ಡ್ ನೀಡುತ್ತಾನೆ ಮತ್ತು ಅವನು ಅವಳನ್ನು ಇಷ್ಟಪಡುತ್ತಾನೆ ಮತ್ತು ಅವನು ಅವಳನ್ನು ತನ್ನ ಜೀವನ ಸಂಗಾತಿಯಾಗಿ ಹೊಂದುವ ಬಯಕೆ ಎಂದು ಹೇಳುತ್ತಾನೆ ಆದರೆ ನಂತರ ಹುಡುಗಿ ಸುಮಾರು 3 ದಿನಗಳವರೆಗೆ ಏನನ್ನೂ ಹೇಳುವುದಿಲ್ಲ ಮತ್ತು ನಂತರ ಅವಳು ಮುಂದಿನ 3 ದಿನಗಳವರೆಗೆ ಬರುವುದಿಲ್ಲ ಈಗ ನಾಯಕನಿಗೆ ತೀವ್ರ ಹೃದಯ ನೋವು ಉಂಟಾಗುತ್ತದೆ ಏಕೆಂದರೆ ನಾಯಕಿಯು ಏನನ್ನೂ ಹೇಳುತ್ತಿಲ್ಲ ಮತ್ತು ನಂತರ ನಾಯಕಿಯು ಈ ವ್ಯಕ್ತಿಯನ್ನು ನಿಜವಾಗಿಯೂ ಇಷ್ಟಪಡುತ್ತಾಳೆ ಎಂದು ನಮಗೆ ಹೇಳಲಾಗುತ್ತದೆ ಆದರೆ ಅವಳು ಅದನ್ನು ವ್ಯಕ್ತಪಡಿಸಲಿಲ್ಲ ಏಕೆಂದರೆ ಅವನು ಅದನ್ನು ನೀಡಿದ ದಿನವೇ ಅವಳು ವ್ಯಕ್ತಪಡಿಸಲು ಯೋಚಿಸಿದಳು ಮರುದಿನ ಅವಳ ಸಹೋದರಿ ಆತ್ಮಹತ್ಯೆ ಮಾಡಿಕೊಂಡಳು ಏಕೆಂದರೆ ತಂದೆ ತೀವ್ರ ಕೋಪಗೊಂಡರು ಮತ್ತು ನಂತರ ತಂದೆ ಅವಳ ಆಯ್ಕೆಯನ್ನು ಸ್ವೀಕರಿಸಲಿಲ್ಲ ಅವನು ತನ್ನ ಸಂಗಾತಿಯೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು ಮತ್ತು ಅದು ಅವಳ ಮೇಲೆ ಪರಿಣಾಮ ಬೀರಿತು ಅದು ಅವಳನ್ನು ಆಘಾತಕ್ಕೆ ದೂಡಿತು ಮತ್ತು ಇದನ್ನು ಒಪ್ಪಿಕೊಳ್ಳಬೇಕೆ ಅಥವಾ ಬೇಡವೇ ಎಂದು ಅವಳು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಳು ಸಂಬಂಧವನ್ನು ಒಪ್ಪಿಕೊಳ್ಳಲು ಅವಳಿಗೆ ಸ್ವಲ್ಪ ಪ್ರಬುದ್ಧತೆಯನ್ನು ನೀಡಲು ಸಮಯ ಬೇಕಾಗಿತ್ತು ಮತ್ತು ಅತ್ಯುತ್ತಮ ಮಾನಸಿಕ ಕ್ಷಣವೆಂದರೆ ಅವನು ವಾಸ್ತವವಾಗಿ ಪ್ರಸ್ತಾಪವನ್ನು ನೀಡಿದ ಕ್ಷಣವಲ್ಲ ಎಲ್ಲಾ ರೀತಿಯ ಮಾನವ ಸಂವಹನಗಳಲ್ಲಿ ನೀವು ಅತ್ಯುತ್ತಮ ಮಾನಸಿಕ ಕ್ಷಣವನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಇದರಿಂದ ಅದು ಯಶಸ್ವಿಯಾಗುತ್ತದೆ ಇನ್ನೂ ಕೆಲವು ಭಾಷಾ ಅಡೆತಡೆಗಳನ್ನು ನೋಡೋಣ ಮತ್ತು ಇವುಗಳನ್ನು ನೀವು ಹೇಗೆ ಜಯಿಸಬಹುದು ಎಂಬುದನ್ನು ನೋಡೋಣ ಒಂದೇ ಪದಗಳು ವಿಭಿನ್ನ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ವಿಭಿನ್ನ ಭಾಷೆ ಮಾತನಾಡುವ ಜನರಿಗೆ ಹೇಗೆ ವಿಭಿನ್ನ ವಿಷಯಗಳನ್ನು ಅರ್ಥೈಸಬಲ್ಲವು ಎಂಬುದಕ್ಕೆ ಹೆಚ್ಚಿನ ಉದಾಹರಣೆಗಳು ಚೀನಾದಲ್ಲಿ ಕೋಕಾ ಕೋಲಾದಂತಹ ಒಂದು ಉದಾಹರಣೆಯನ್ನು ಕೀಕೋ ಕೇಲಾ ಎಂದು ಪರಿಚಯಿಸಲಾಯಿತು ಈಗ ಚೀನೀ ಭಾಷೆಯಲ್ಲಿ ಇದರರ್ಥ ಉಪಭಾಷೆಯನ್ನು ಅವಲಂಬಿಸಿ ಮೇಣ ತುಂಬಿದ ಮೇಣದ ಟ್ಯಾಡ್ಪೋಲ್ ಅಥವಾ ಹೆಣ್ಣು ಕುದುರೆಯನ್ನು ಕಚ್ಚುವುದು ಎಂದಾಗಿದೆ ಈಗ ನಂತರ ಅವರು ಕೋಕೋ ಕೋಲೆಗೆ ಬದಲಾದರು ಇದರರ್ಥ ಬಾಯಿಯಲ್ಲಿ ಸಂತೋಷ ಅವರು ಇದನ್ನು ಬದಲಾಯಿಸಿದಾಗ ಜನರು ಅದನ್ನು ಹೆಚ್ಚು ಖರೀದಿಸಲು ಪ್ರಾರಂಭಿಸಿದರು ಏಕೆಂದರೆ ಇದು ಸಾಂಸ್ಕೃತಿಕವಾಗಿ ಅವರಿಗೆ ಸಂಪೂರ್ಣವಾಗಿ ವಿಭಿನ್ನವಾದದ್ದಾಗಿದೆ ಮತ್ತು ನಂತರ ಅವರು ಮೊದಲು ನೀಡಲಾದ ಇತರ ನಕಾರಾತ್ಮಕ ಅರ್ಥದ ಬದಲು ಬಾಯಿಯಲ್ಲಿ ನಿಜವಾಗಿಯೂ ಸಂತೋಷವನ್ನು ಹೊಂದಿದ್ದಾರೆ ಎಂಬ ಭಾವನೆಯನ್ನು ಅದು ನೀಡಿತು ಅಂತೆಯೇ ಕೆಲವೊಮ್ಮೆ ಅನುವಾದದಲ್ಲಿ ಅರ್ಥವು ಕಳೆದುಹೋಗಬಹುದು ಜನರಲ್ ಮೋಟಾರ್ಸ್ ದಕ್ಷಿಣ ಅಮೆರಿಕಾದಲ್ಲಿ ಚೆವಿ ನೋವಾವನ್ನು ಪರಿಚಯಿಸಿದಾಗ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ ಕಾರು ಆರಂಭದಲ್ಲಿ ಮಾರಾಟವಾಗಲಿಲ್ಲ ಮತ್ತು ನಂತರ ಅವರು ನೋವಾ ಎಂದು ಕಂಡುಕೊಂಡರು ಇದರರ್ಥ ನಿಜವಾಗಿಯೂ ಹೊಸದು ಅಲ್ಲಿ ಅದು ಭಾಷಾಂತರದಲ್ಲಿ ಅದು ಹೋಗುವುದಿಲ್ಲ ಎಂದರ್ಥ ಇದು ವಿಪರ್ಯಾಸವಾಗಿತ್ತು ಏಕೆಂದರೆ ಯಾರು ಹೋಗದೇ ಇರುವ ಕಾರನ್ನು ಖರೀದಿಸುತ್ತಾರೆ ಮತ್ತು ನಂತರ ಅವರು ಮಾಡಿದ ತಪ್ಪನ್ನು ಅರಿತುಕೊಂಡರು ಮತ್ತು ನಂತರ ಅವರು ಅದರ ಸ್ಪ್ಯಾನಿಷ್ ಮಾರುಕಟ್ಟೆಗಳಲ್ಲಿ ಕಾರನ್ನು ಕ್ಯಾರಿಬ್ ಎಂದು ಮರುನಾಮಕರಣ ಮಾಡಿದರು ಇದು ಕೆರಿಬಿಯನ್ ಎಂದು ಸೂಚಿಸುತ್ತದೆ ಇದು ಅವರ ಸಂಸ್ಕೃತಿಯ ಭಾಗವಾಗಿದೆ ಮತ್ತು ಅವರು ಅದನ್ನು ಹೆಮ್ಮೆಯಿಂದ ಹೊಂದಬಹುದು ಅದು ಇಡೀ ಮಾರುಕಟ್ಟೆಯನ್ನು ಬದಲಾಯಿಸಿತು ಮತ್ತು ನಂತರ ಜನರು ಅದನ್ನು ಸಂತೋಷದಿಂದ ಖರೀದಿಸಲು ಪ್ರಾರಂಭಿಸಿದರು ಮತ್ತೊಮ್ಮೆ ಭಾಷೆಯ ವಿಷಯಕ್ಕೆ ಬಂದಾಗ ನೀವು ಈ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತೀರಿ ನೀವು ಅಸ್ಪಷ್ಟ ಅಥವಾ ಬಹುಪದೀಯ ಪದವನ್ನು ಬಳಸುವಾಗ ಬಹುಪದೀಯ ಪದವು ಅನೇಕ ಅರ್ಥಗಳನ್ನು ಹೊಂದಿರುವ ಒಂದು ಪದವಾಗಿದೆ ಈಗ ನೀವು ಇನ್ನೊಬ್ಬ ವ್ಯಕ್ತಿಗೆ ಹೇಳುವಾಗ ನೀವು ಅದನ್ನು ಬಳಸುವ ಅರ್ಥವೇನೆಂಬುದನ್ನು ಸನ್ನಿವೇಶದಲ್ಲಿ ಸ್ಪಷ್ಟಪಡಿಸಿ ದಯವಿಟ್ಟು ಅದನ್ನು ಸ್ಪಷ್ಟಪಡಿಸಿ ಮತ್ತು ತಪ್ಪಾದ ಸಂವಹನಕ್ಕೆ ಕಾರಣವಾಗಬಹುದಾದ ಉಚ್ಚಾರಣೆಯಲ್ಲಿನ ಯಾವುದೇ ಸಾಂಸ್ಕೃತಿಕ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮಾತನಾಡುವಾಗ ನಿಮ್ಮ ಉದ್ದೇಶಗಳನ್ನು ಸಕಾರಾತ್ಮಕ ಅಮೌಖಿಕ ಸನ್ನೆಗಳೊಂದಿಗೆ ಪರಸ್ಪರ ಸಂಬಂಧಿಸಿ ನಾವು ಅಮೌಖಿಕ ಸಂವಹನದ ಬಗ್ಗೆ ಇನ್ನೂ ಕೆಲವು ಉಪನ್ಯಾಸಗಳನ್ನು ಕಳೆಯಲಿದ್ದೇವೆ ಆದರೆ ಈಗ ನಿಮ್ಮ ದೇಹ ಭಾಷೆಯು ನೀವು ಹೇಳಲು ಬಯಸುವದನ್ನು ನಿಖರವಾಗಿ ಸಂವಹನ ಮಾಡಬಹುದು ಎಂದು ನಿಮಗೆ ನೆನಪಿದೆ ನೀವು ಸಕಾರಾತ್ಮಕವಾಗಿ ಏನನ್ನಾದರೂ ಹೇಳುತ್ತಿದ್ದೀರಿ ಎಂದು ಇತರ ವ್ಯಕ್ತಿಗಳು ಅರ್ಥಮಾಡಿಕೊಳ್ಳುವಂತೆ ಮಾಡುತ್ತದೆ ಇದು ನಿಮ್ಮ ಕೈ ಸನ್ನೆಗಳಿಂದ ನಕಾರಾತ್ಮಕವಾದದ್ದಲ್ಲ ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಭಾಷೆ ಅರ್ಥವಾಗದ ಸಾಂಸ್ಕೃತಿಕವಾಗಿ ವಿಭಿನ್ನವಾದ ಸನ್ನಿವೇಶದಲ್ಲಿ ಅಗತ್ಯವಿದ್ದರೆ ಅಗತ್ಯವಿದ್ದಾಗ ಭಾಷಾಂತರಕಾರರ ಅಥವಾ ಸ್ಥಳೀಯ ಭಾಷಣಕಾರರ ಸಹಾಯವನ್ನು ಪಡೆಯಿರಿ ಭಾಷೆಯ ಬಗೆಗಿನ ನಿಮ್ಮ ಸ್ವಂತ ಅಜ್ಞಾನ ಅಥವಾ ನೀವು ಕಾರ್ಯನಿರ್ವಹಿಸಲು ಪ್ರಯತ್ನಿಸುವ ಸೀಮಿತ ಚೌಕಟ್ಟಿನ ಕಾರಣದಿಂದಾಗಿ ನೀವು ದೋಷಗಳನ್ನು ಮಾಡುವ ಸಾಧ್ಯತೆ ಇರುವ ಸಂದರ್ಭಗಳನ್ನು ನಿವಾರಿಸಲು ಇದು ಮತ್ತೊಮ್ಮೆ ನಿಮಗೆ ಸಹಾಯ ಮಾಡುತ್ತದೆ ಅಂತರ್ವ್ಯಕ್ತೀಯ ಸಂಬಂಧಗಳಲ್ಲಿ ಒಂದು ರೀತಿಯ ಘರ್ಷಣೆ ಅಥವಾ ತಪ್ಪು ತಿಳುವಳಿಕೆ ಇದೆ ಎಂದು ನೀವು ಭಾವಿಸಿದಾಗಲೆಲ್ಲಾ ನೀವು ಒಟ್ಟಾರೆಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತರ್ವ್ಯಕ್ತೀಯ ಸಂವಹನವು ನೀವು ಸಕ್ರಿಯ ಕೇಳುಗರಾಗಿದ್ದಾಗ ನೀವು ಮಾಡುವ ರೀತಿಯಂತೆಯೇ ಪ್ರಶ್ನೆಗಳನ್ನು ಕೇಳಬಹುದು ನಾವು ಏನನ್ನಾದರೂ ಹೇಳಿದ್ದೇವೆ ಮತ್ತು ಅದನ್ನು 100 ಪ್ರತಿಶತ ಪರಿಣಾಮಕಾರಿಯಾಗಿ ಸಂವಹನ ಮಾಡಿದ್ದೇವೆ ಎಂದು ನಮ್ಮಲ್ಲಿ ಹೆಚ್ಚಿನವರು ಯೋಚಿಸುವ ಸಾಮಾನ್ಯ ತಪ್ಪು ಕಲ್ಪನೆ ಇದಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ನೀವು ಅರ್ಥವಾಗದಿದ್ದರೆ ಪ್ಯಾರಾಫ್ರೇಸ್ ಅನ್ನು ಸಂಕ್ಷಿಪ್ತಗೊಳಿಸಲು ಪ್ರಯತ್ನಿಸಿ ಮತ್ತು ಕಠಿಣ ಪದಗಳನ್ನು ಸರಳ ಪದಗಳಲ್ಲಿ ಪ್ಯಾರಾಫ್ರೇಸಿಂಗ್ ಮಾಡಿ ಯಾರಾದರೂ ನಿಮ್ಮನ್ನು ಟೀಕಿಸಿದರೂ ಅಡ್ಡಿಪಡಿಸಬೇಡಿ ಏಕೆಂದರೆ ನಿಮ್ಮ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ ನೀವು ನಿಜವಾಗಿಯೂ ಆಸಕ್ತಿ ಹೊಂದಿದ್ದರೆ ನಿಮ್ಮ ಸ್ನೇಹಿತರಿಗಿಂತ ನಿಮ್ಮ ವಿಮರ್ಶಕರಿಂದ ನೀವು ಹೆಚ್ಚು ಪ್ರಯೋಜನ ಪಡೆಯುತ್ತೀರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ಸ್ನೇಹಿತರು ಸಾಮಾನ್ಯವಾಗಿ ಸಭ್ಯರಾಗಿರುತ್ತಾರೆ ಮತ್ತು ನಂತರ ಅವರು ನಿಮ್ಮನ್ನು ಹೆಚ್ಚು ಟೀಕಿಸಲು ಬಯಸುವುದಿಲ್ಲ ಐನ್ಸ್ಟೈನ್ ಅವರ ಉಲ್ಲೇಖ ಅವರು ತಂತ್ರಜ್ಞಾನವು ನಮ್ಮ ಮಾನವ ಸಂವಹನವನ್ನು ಮೀರಿಸುವ ದಿನ ಜಗತ್ತು ಈಡಿಯಟ್ಗಳ ಪೀಳಿಗೆಯನ್ನು ಹೊಂದಿರುತ್ತದೆ ಈಗ ಅಂತರ್ಜಾಲದಲ್ಲಿ ಲಭ್ಯವಿರುವ ಈ ಚಿತ್ರವು ಜನರು ಹೇಗೆ ಸಂಚಾರಿ ವ್ಯಸನಿಗಳಾಗಿದ್ದಾರೆ ಮತ್ತು ಸ್ನೇಹಿತರೊಂದಿಗೆ ಕಾಫಿ ಕುಡಿಯುವುದು ಅಥವಾ ಕಡಲತೀರದಲ್ಲಿ ಒಂದು ದಿನ ಕಳೆಯುವುದು ಅಥವಾ ಯಾವುದೇ ರೀತಿಯ ಕ್ರೀಡಾ ಚಟುವಟಿಕೆಗಳಲ್ಲಿ ನಿಮ್ಮ ತಂಡವನ್ನು ಹುರಿದುಂಬಿಸುವುದು ಅಥವಾ ನಿಕಟ ಕ್ಷಣಗಳಲ್ಲಿ ಅಥವಾ ನೀವು ಪ್ರವಾಸದಲ್ಲಿರುವಾಗ ಮತ್ತು ನೀವು ದೃಶ್ಯವೀಕ್ಷಣೆಯನ್ನು ಆನಂದಿಸುತ್ತಿರುವಾಗ ಅಥವಾ ನೀವು ಹತ್ತಿರದ ಜನರೊಂದಿಗೆ ಊಟ ಮಾಡುತ್ತಿರುವಾಗ ತಂತ್ರಜ್ಞಾನವು ಎಲ್ಲಾ ರೀತಿಯ ಸಂವಹನಗಳನ್ನು ಹೇಗೆ ಸಂಪೂರ್ಣವಾಗಿ ವ್ಯಾಪಿಸಿದೆ ಎಂಬುದನ್ನು ತೋರಿಸುತ್ತದೆ ನೀವು ನಿಜವಾಗಿಯೂ ಯಾರನ್ನಾದರೂ ವೈಯಕ್ತಿಕವಾಗಿ ಭೇಟಿಯಾಗಲು ಸಾಧ್ಯವಾದರೆ ಮತ್ತು ನಂತರ ನೀವು ಫೋನ್ನಲ್ಲಿ ವ್ಯಕ್ತಿಯೊಂದಿಗೆ ಮಾತನಾಡಬೇಕಾಗಿಲ್ಲದಿದ್ದರೆ ಸಂವಹನಕ್ಕಾಗಿ ನೀವು ಯಾವುದೇ ರೀತಿಯ ತಾಂತ್ರಿಕ ಸಾಧನಗಳನ್ನು ಬಳಸಬಹುದಾದ ಹೊರಬರುವ ತಂತ್ರಗಳು ಯಾವುವು ಮಾತನಾಡುವ ರೂಪ ಲಿಖಿತ ರೂಪ ಅಮೌಖಿಕ ರೂಪ ಇವೆಲ್ಲವೂ ಇವೆ ಎಂದು ನಿಮಗೆ ತಿಳಿದಿದೆ ನೀವು ಮಾತನಾಡಬೇಕಾದಾಗ ನೀವು ಏನನ್ನಾದರೂ ಬರೆಯಲು ಮತ್ತು ನೀವು ಅದನ್ನು ಬರೆಯುವ ವ್ಯಕ್ತಿಗೆ ಕಳುಹಿಸಲು ಸಾಧ್ಯವಾದಾಗ ನೀವು ಮಾತನಾಡುತ್ತೀರಿ ಮತ್ತು ಕೆಲವೊಮ್ಮೆ ಅಮೌಖಿಕ ಸನ್ನೆಗಳು ಯಾರಾದರೂ ನಿಮಗೆ ಬಹಳ ಮುಜುಗರದ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಎಂದು ಹೇಳೋಣ ನೀವು ಮುಖಾಮುಖಿ ಸಂವಹನವನ್ನು ಒಂದರಿಂದ ಒಂದು ಹಂತಕ್ಕೆ ಅಥವಾ ಒಂದು ಗುಂಪಿಗೆ ಬಳಸಲು ನಿರ್ಧರಿಸುತ್ತಿದ್ದೀರಾ ನೀವು ಗುಂಪಿನಲ್ಲಿದ್ದಾಗ ನೀವು ದೂರವಾಣಿಯ ಕಾನ್ಫರೆನ್ಸ್ ಮೋಡ್ ಅನ್ನು ಬಳಸುತ್ತೀರಾ ನೀವು ಸಮೂಹ ಸಂವಹನಕ್ಕಾಗಿ ರೇಡಿಯೊವನ್ನು ಬಳಸಲು ಬಯಸುತ್ತೀರಾ ನೀವು ದೂರದರ್ಶನವನ್ನು ಬಳಸುತ್ತೀರಾ ಅಥವಾ ಕೇವಲ ಅಕ್ಷರಗಳನ್ನು ಟೈಪ್ ಮಾಡುತ್ತೀರಾ ಅಥವಾ ಕೈಬರಹ ಅಥವಾ ಇಮೇಲ್ ಅಥವಾ ಎಸ್ಎಂಎಸ್ ಅನ್ನು ಬಳಸುತ್ತೀರಾ ಈಗ ಅಗತ್ಯವಿರುವ ಸೂಕ್ತ ಸಂವಹನ ವಿಧಾನಕ್ಕೆ ನೀವು ಬಳಸಲು ಬಯಸುವ ಸೂಕ್ತ ಮಾಧ್ಯಮವನ್ನು ನೀವು ನಿರ್ಧರಿಸಬೇಕು ನೀವು ಇಮೇಲ್ ಅನ್ನು ಸಹ ಬಳಸಬಹುದು ಆದರೆ ಕೊನೆಯ ಪ್ರಮುಖ ಅಂಶವೆಂದರೆ ಮಿತಿಮೀರಿದ ಬಳಕೆಯನ್ನು ತಪ್ಪಿಸುವುದು ದೀರ್ಘ ಇಮೇಲ್ಗಳನ್ನು ಕಳುಹಿಸಬೇಡಿ ದೀರ್ಘ ಫೋನ್ ಕರೆಗಳನ್ನು ಮಾಡಬೇಡಿ ನೀವು ಆ ವ್ಯಕ್ತಿಯನ್ನು ಭೇಟಿಯಾಗುವುದು ಉತ್ತಮ ನಿಮ್ಮ ಸಮಯವನ್ನು ಉಳಿಸಲು ಮತ್ತು ನಂತರ ಇತರ ವ್ಯಕ್ತಿಯ ಸಮಯದ ತಂತ್ರಜ್ಞಾನದ ದುರುಪಯೋಗಕ್ಕೆ ವಿಶೇಷವಾಗಿ ಫೋನ್ ಇತ್ಯಾದಿಗಳಿಗೆ ಗೌರವವನ್ನು ನೀಡಲು ನೀವು ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು ಉದಾಹರಣೆಗೆ ನೀವು ಸಂದರ್ಶನಕ್ಕೆ ಹೋಗಿದ್ದೀರಿ ಎಂದು ಎಸ್ಎಂಎಸ್ ಮೂಲಕ ಗೌಪ್ಯ ವಿಷಯವನ್ನು ಕೇಳಿದರೆ ನಂತರ ನೀವು ವಿಶ್ವವಿದ್ಯಾನಿಲಯದ ಉಪಕುಲಪತಿಗೆ ಅಥವಾ ಇಲಾಖೆಯ ಮುಖ್ಯಸ್ಥರಿಗೆ ಈ ಸಂದರ್ಶನದಲ್ಲಿ ನನ್ನನ್ನು ಆಯ್ಕೆ ಮಾಡಲಾಗಿದೆಯೇ ಎಂದು ಕೇಳುವ ಎಸ್ಎಂಎಸ್ ಕಳುಹಿಸಿ ದಯವಿಟ್ಟು ಪ್ರತಿಕ್ರಿಯಿಸಿ ಎನ್ನುವುದು ಈಗ ಸುಮಾರು 100 ಪ್ರತಿಶತ ಯಾರೂ ಈ ಎಸ್ಎಂಎಸ್ಗೆ ಪ್ರತಿಕ್ರಿಯಿಸುವುದಿಲ್ಲ ಕಾನೂನುಬದ್ಧ ಕಟ್ಟುಪಾಡುಗಳಿವೆ ನೀವು ಇಮೇಲ್ ಮೂಲಕ ಕೇಳಿದರೂ ಸಹ ಎಸ್ಎಂಎಸ್ ಮೂಲಕ ಸುಲಭವಾಗಿ ಹೇಳಲಾಗದ ಬದ್ಧತೆಗಳಿವೆ ಬಹಿರಂಗಪಡಿಸಲಾಗುವುದಿಲ್ಲ ಇಂದಿನ ದಿನಗಳಲ್ಲಿ ನೀವು ಫೇಸ್ಬುಕ್ ಮೆಸೆಂಜರ್ ವಾಟ್ಸ್ಆ್ಯಪ್ ಮೆಸೆಂಜರ್ ಅಥವಾ ಯಾವುದೇ ರೀತಿಯ ಮೆಸೆಂಜರ್ ಅನ್ನು ಹೊಂದಿರುವಾಗ ಕೆಟ್ಟ ಬಳಕೆ ನಡೆಯುತ್ತಿದೆ ನೀವು ಏನನ್ನಾದರೂ ಟೈಪ್ ಮಾಡಿ ಕಳುಹಿಸಬಹುದು ಈಗ ನೀವು ಸೂಕ್ತವಾಗಿ ಬಳಸುತ್ತಿದ್ದೀರಾ ಎಂದು ನೋಡಬೇಕು ಕೆಲವೊಮ್ಮೆ ನೀವು ಒಬ್ಬ ವ್ಯಕ್ತಿಯನ್ನು ಪ್ರೋಗ್ರಾಂ ಅನ್ನು ಸಂಯೋಜಿಸಲು ಕೇಳುತ್ತೀರಿ ಮತ್ತು ನಂತರ ಅವರು ನಿಮ್ಮ ಸ್ನೇಹವನ್ನು ಗೌರವಿಸಿದ್ದರಿಂದ ಅವರು ಆ ಸಂಖ್ಯೆಯನ್ನು ನೀಡಿದ ಬಹಳ ಮುಖ್ಯವಾದ ವಿಐಪಿ ಎಂದು ಹೇಳೋಣ ಆದರೆ ನೀವು ಆ ವ್ಯಕ್ತಿಯನ್ನು ಕೇಳಿದಾಗ ನೀವು ಈ ದಿನದಂದು ಈ ಕಾರ್ಯಕ್ರಮಕ್ಕೆ ಬರಬಹುದೇ ಎಂದು ಕೇಳಿದಾಗ ಈ ಸಮಯದಲ್ಲಿ ವಾಟ್ಸ್ಆ್ಯಪ್ ಮೂಲಕ ಕಳುಹಿಸುವುದು ಅಥವಾ ಫೇಸ್ಬುಕ್ ಮೂಲಕ ಕಳುಹಿಸುವುದು ಇತರ ವ್ಯಕ್ತಿಗೆ ನೋವುಂಟು ಮಾಡುತ್ತದೆ ಏಕೆಂದರೆ ಸಾಮಾನ್ಯ ಶಿಷ್ಟಾಚಾರವು ಅಂತಹ ಸಂದರ್ಭಗಳಲ್ಲಿ ನೀವು ವೈಯಕ್ತಿಕವಾಗಿ ಅಲ್ಲಿಗೆ ಹೋಗುತ್ತೀರಿ ವ್ಯಕ್ತಿಯನ್ನು ಆಹ್ವಾನಿಸುತ್ತೀರಿ ಅಥವಾ ಕನಿಷ್ಠ ನೀವು ಫೋನ್ನಲ್ಲಿ ಆ ವ್ಯಕ್ತಿಯನ್ನು ಕರೆ ಮಾಡಿ ಹೋಗುವ ಮೊದಲು ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸುತ್ತೀರಿ ಯಾದೃಚ್ಛಿಕ ಸಂದೇಶಗಳನ್ನು ಕಳುಹಿಸಬಾರದು ನನಗೆ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಆಸಕ್ತಿದಾಯಕ ಸಂದೇಶವೊಂದು ಬಂದಿತು ನೀವು ಶಿಫಾರಸು ಪತ್ರವನ್ನು ನೀಡಬಹುದೇ ಎಂದು ಕೇಳುತ್ತಾ ನಾನು ಕಳೆದ ಮೂರು ತಿಂಗಳುಗಳಿಂದ ನಿಮ್ಮನ್ನು ಫೇಸ್ಬುಕ್ ಸ್ನೇಹಿತನಾಗಿ ಮಾತ್ರ ತಿಳಿದಿದ್ದೇನೆ ಮೂರು ತಿಂಗಳಲ್ಲಿ ನಿಮ್ಮಿಂದ ಆಗಾಗ್ಗೆ ಸಂದೇಶಗಳನ್ನು ಮಾತ್ರ ಪಡೆದಿದ್ದೇನೆ ಮತ್ತು ನನಗೆ ಶೈಕ್ಷಣಿಕವಾಗಿ ಏನೂ ಸಿಕ್ಕಿಲ್ಲ ಕೆಲವೊಮ್ಮೆ ಇಮೇಲ್ ಅನ್ನು ಔಪಚಾರಿಕ ಸಂವಹನವೆಂದು ಸ್ವೀಕರಿಸಲಾಗುತ್ತದೆ ಆದರೆ ಜನರು ಅವರೊಂದಿಗೆ ಮಾತನಾಡಬೇಕೆಂದು ನಿರೀಕ್ಷಿಸುತ್ತಾರೆ ಅತಿಯಾದ ಬಳಕೆಯನ್ನು ತಪ್ಪಿಸಿ ಮತ್ತು ಕೊನೆಯದಾಗಿ ನಾನು ಅತ್ಯಂತ ಪ್ರೇರಕ ಲೇಖಕ ಬ್ರಿಯಾನ್ ಟ್ರೇಸಿಯವರ ಪ್ರೇರಕ ಉಲ್ಲೇಖದೊಂದಿಗೆ ನಿಲ್ಲಿಸ ಬಯಸುತ್ತೇನೆ ಅವರ ಪುಸ್ತಕವು ವ್ಯಕ್ತಿತ್ವ ಅಭಿವೃದ್ಧಿಯ ಸಮಯ ನಿರ್ವಹಣಾ ಗುರಿ ಇತ್ಯಾದಿಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಇದು ಸಂವಹನದ ಕುರಿತಾದ ಅವರ ಪ್ರಸಿದ್ಧ ಉಲ್ಲೇಖವಾಗಿದೆ ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರು ನಾನು ಸಂವಹನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗಲೂ ನೀವು ಹೇಗೆ ಪರಿಣತರಾಗಬಹುದು ಎಂದು ಯೋಚಿಸುತ್ತೀರಿ ಆದರೆ ಸಂವಹನವು ನೀವು ಕಲಿಯಬಹುದಾದ ಒಂದು ಕೌಶಲ್ಯವಾಗಿದೆ ಎಂದು ಅವರು ಹೇಳಿದಂತೆ ಅರ್ಥಮಾಡಿಕೊಳ್ಳಿ ಅದು ಬೈಸಿಕಲ್ ಸವಾರಿ ಅಥವಾ ಟೈಪಿಂಗ್ ಮಾಡುವಂತಿದ್ದರೆ ನೀವು ಅದರಲ್ಲಿ ಕೆಲಸ ಮಾಡಲು ಸಿದ್ಧರಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಭಾಗದ ಗುಣಮಟ್ಟವನ್ನು ತ್ವರಿತವಾಗಿ ಸುಧಾರಿಸಬಹುದು ಆದ್ದರಿಂದ ಬೈಸಿಕಲ್ ಸೈಕ್ಲಿಂಗ್ ಅಥವಾ ಈಜು ಅಥವಾ ಜಾಗಿಂಗ್ನಂತಹ ಇತರ ಕೌಶಲ್ಯಗಳನ್ನು ನೀವು ಅಭಿವೃದ್ಧಿಪಡಿಸಿದ ರೀತಿಯಲ್ಲಿಯೇ ನೀವು ಈ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕೆಂದು ನಾನು ಬಯಸುತ್ತೇನೆ ಆದ್ದರಿಂದ ಈ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಿ ಮತ್ತು ನಾನು ನಿಮಗೆ ಹೇಳಲು ಹೊರಟಿರುವಾಗ ನಿಮ್ಮ ಜೀವನದ ಪ್ರತಿಯೊಂದು ಭಾಗದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಅದರೊಂದಿಗೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ನಾನು ಬಯಸುತ್ತೇನೆ ಧನ್ಯವಾದಗಳು ನಿಮ್ಮೆಲ್ಲರ ಯಶಸ್ಸನ್ನು ನಾನು ಬಯಸುತ್ತೇನೆ ಮತ್ತು ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು